Hello and welcome to this lecture in a course for Secure Systems Engineering So in the previous couple of lectures we had looked at the problem of confinement In this lecture and other lectures that follow we will take a new topic know as Trusted Execution Environments ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಒಂದೆರಡು ಉಪನ್ಯಾಸಗಳಲ್ಲಿ ನಾವು ಕನ್ ಫೈನ್ಮೆಂಟ್ ಸಮಸ್ಯೆಯನ್ನು ನೋಡಿದ್ದೇವೆ ಈ ಉಪನ್ಯಾಸ ಮತ್ತು ನಂತರದ ಇತರ ಉಪನ್ಯಾಸಗಳಲ್ಲಿ ನಾವು ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ಎಂದು ತಿಳಿದಿರುವ ಹೊಸ ವಿಷಯವನ್ನು ತೆಗೆದುಕೊಳ್ಳುತ್ತೇವೆ We first start of it is in how this particular Trusted Execution Environments is different from confinement So with confinement we had looked at something like this we had a system over here and within this particular system we wanted to run a particular program and this program may be malicious So what we needed to ensure was that we needed to ensure that this particular program is confined to a specific area So we will start off with how the Trusted Execution Environment is different from confinement or the topics that we have studied in the previous lectures ಈ ನಿರ್ದಿಷ್ಟ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ಸ್ ಗಳು ಕನ್ ಫೈನ್ಮೆಂಟ್ ಹೇಗೆ ಭಿನ್ನವಾಗಿದೆ ಎಂಬುದರಲ್ಲಿ ನಾವು ಮೊದಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಕನ್ ಫೈನ್ಮೆಂಟ್ ದೊಂದಿಗೆ ನಾವು ಈ ರೀತಿಯದ್ದನ್ನು ನೋಡಿದ್ದೇವೆ ನಾವು ಇಲ್ಲಿ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ಈ ನಿರ್ದಿಷ್ಟ ವ್ಯವಸ್ಥೆಯಲ್ಲಿ ನಾವು ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಚಲಾಯಿಸಲು ಬಯಸಿದ್ದೇವೆ ಮತ್ತು ಈ ಪ್ರೋಗ್ರಾಂ ದುರುದ್ದೇಶಪೂರಿತವಾಗಿರಬಹುದು ಆದ್ದರಿಂದ ನಾವು ಖಚಿತಪಡಿಸಿಕೊಳ್ಳಬೇಕಾದದ್ದು ಈ ನಿರ್ದಿಷ್ಟ ಪ್ರೋಗ್ರಾಂ ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತವಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ಸ್ ಗಳು ಕನ್ ಫೈನ್ಮೆಂಟ್ ದಿಂದ ಅಥವಾ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಅಧ್ಯಯನ ಮಾಡಿದ ವಿಷಯಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ನಾವು ಪ್ರಾರಂಭಿಸುತ್ತೇವೆ With the confinement we had considered a system like this we had considered that we have a system and in this system we wanted to run a program which may be malicious So what we did through multiple techniques such as least privileges or the OKWS or the software fault isolation we had created confined areas which executed the possibly malicious programs So what the confined areas achieved was that any misbehavior is always restricted to this confinement Now this is very different from the Trusted Execution Environment where we actually look at the inverse of this ಕನ್ ಫೈನ್ಮೆಂಟ್ ದೊಂದಿಗೆ ನಾವು ಈ ರೀತಿಯ ವ್ಯವಸ್ಥೆಯನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಸಿಸ್ಟಮ್ ಇದೆ ಎಂದು ನಾವು ಪರಿಗಣಿಸಿದ್ದೇವೆ ಮತ್ತು ಈ ವ್ಯವಸ್ಥೆಯಲ್ಲಿ ನಾವು ದುರುದ್ದೇಶಪೂರಿತ ಪ್ರೋಗ್ರಾಂ ಅನ್ನು ಚಲಾಯಿಸಲು ಬಯಸಿದ್ದೇವೆ ಆದ್ದರಿಂದ ಕನಿಷ್ಠ ಸವಲತ್ತುಗಳು ಅಥವಾ OKWS ಅಥವಾ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಷನ್ ಯಂತಹ ಬಹು ತಂತ್ರಗಳ ಮೂಲಕ ನಾವು ಏನು ಮಾಡಿದ್ದೇವೆ ನಾವು ಬಹುಶಃ ದುರುದ್ದೇಶಪೂರಿತ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸುವ ಸೀಮಿತ ಪ್ರದೇಶಗಳನ್ನು ರಚಿಸಿದ್ದೇವೆ ಆದ್ದರಿಂದ ಸೀಮಿತ ಪ್ರದೇಶಗಳು ಸಾಧಿಸಿದ ಯಾವುದೇ ದುರ್ವರ್ತನೆಯು ಯಾವಾಗಲೂ ಈ ಕನ್ ಫೈನ್ಮೆಂಟ್ ಕ್ಕೆ ಸೀಮಿತವಾಗಿರುತ್ತದೆ ಈಗ ಇದು ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ನಿಂದ ತುಂಬಾ ವಿಭಿನ್ನವಾಗಿದೆ ಅಲ್ಲಿ ನಾವು ವಾಸ್ತವವಾಗಿ ಇದರ ವಿಲೋಮವನ್ನು ನೋಡುತ್ತೇವೆ With Trusted Execution Environment we have a very sensitive program that we want to run It is So sensitive that we do not even trust the system that it is running on So in other words what we actually discuss in these lectures is that we have a very sensitive program and you could consider this sensitive program for example say a banking application or this program wants to do encryption of very critical data and we want to actually run this particular program in an environment which is untrusted So for example you may have a malware or any other malicious applications running in your system which has compromise the entire system ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ನೊಂದಿಗೆ ನಾವು ಚಲಾಯಿಸಲು ಬಯಸುವ ಅತ್ಯಂತ ಸೂಕ್ಷ್ಮವಾದ ಪ್ರೋಗ್ರಾಂ ಅನ್ನು ಹೊಂದಿದ್ದೇವೆ ಆದ್ದರಿಂದ ಅದು ಚಾಲನೆಯಲ್ಲಿರುವ ವ್ಯವಸ್ಥೆಯನ್ನು ನಾವು ನಂಬುವುದಿಲ್ಲ ಎಂಬುದು ಸೂಕ್ಷ್ಮವಾಗಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಉಪನ್ಯಾಸಗಳಲ್ಲಿ ನಾವು ನಿಜವಾಗಿ ಚರ್ಚಿಸುವುದೇನೆಂದರೆ ನಮ್ಮಲ್ಲಿ ಬಹಳ ಸೂಕ್ಷ್ಮವಾದ ಪ್ರೋಗ್ರಾಂ ಇದೆ ಮತ್ತು ನೀವು ಈ ಸೂಕ್ಷ್ಮ ಪ್ರೋಗ್ರಾಂ ಅನ್ನು ಪರಿಗಣಿಸಬಹುದು ಉದಾಹರಣೆಗೆ ಬ್ಯಾಂಕಿಂಗ್ ಅಪ್ಲಿಕೇಶನ್ ಅಥವಾ ಈ ಪ್ರೋಗ್ರಾಂ ಅತ್ಯಂತ ನಿರ್ಣಾಯಕ ಡೇಟಾ ದ ಎನ್ಕ್ರಿಪ್ಶನ್ ಮಾಡಲು ಬಯಸುತ್ತದೆ ಮತ್ತು ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ವಿಶ್ವಾಸಾರ್ಹವಲ್ಲದ ಪರಿಸರದಲ್ಲಿ ನಿಜವಾಗಿ ಚಲಾಯಿಸಲು ಬಯಸುತ್ತೇವೆ ಆದ್ದರಿಂದ ಉದಾಹರಣೆಗೆ ನೀವು ಮಾಲ್ವೇರ್ ಅಥವಾ ನಿಮ್ಮ ಸಿಸ್ಟಮ್ ನಲ್ಲಿ ಚಾಲನೆಯಲ್ಲಿರುವ ಯಾವುದೇ ಇತರ ದುರುದ್ದೇಶಪೂರಿತ ಅಪ್ಲಿಕೇಶನ್ ಗಳನ್ನು ಹೊಂದಿರಬಹುದು ಅದು ಸಂಪೂರ್ಣ ಸಿಸ್ಟಮ್ ಗೆ ರಾಜಿಯಾಗಿದೆ Now in spite of all of these malicious programs running on your system we would still want to run our sensitive program without loss of any information In spite of this untrusted system we would want to run our sensitive program in a safe and secure manner ಈಗ ನಿಮ್ಮ ಸಿಸ್ಟಂ ನಲ್ಲಿ ಈ ಎಲ್ಲಾ ದುರುದ್ದೇಶಪೂರಿತ ಪ್ರೋಗ್ರಾಂ ಗಳು ಚಾಲನೆಯಾಗುತ್ತಿದ್ದರೂ ಸಹ ನಾವು ಯಾವುದೇ ಮಾಹಿತಿಯ ನಷ್ಟವಿಲ್ಲದೆ ನಮ್ಮ ಸೂಕ್ಷ್ಮ ಪ್ರೋಗ್ರಾಂ ಅನ್ನು ಚಲಾಯಿಸಲು ಬಯಸುತ್ತೇವೆ ಈ ವಿಶ್ವಾಸಾರ್ಹವಲ್ಲದ ವ್ಯವಸ್ಥೆಯ ಹೊರತಾಗಿಯೂ ನಾವು ನಮ್ಮ ಸೂಕ್ಷ್ಮ ಪ್ರೋಗ್ರಾಂ ಅನ್ನು ಸುರಕ್ಷಿತ ಮತ್ತು ಸುರಕ್ಷಿತ ರೀತಿಯಲ್ಲಿ ಚಲಾಯಿಸಲು ಬಯಸುತ್ತೇವೆ The heart of the problem is the ring architecture that is adopted by all processors and operating systems In the ring architecture for example X86 ring architecture there are multiple rings ring 0 to ring 3 the operating system runs in the ring 0 which is the privileged code and it creates an environment for various applications to run So all the applications are running in ring 3 ಎಲ್ಲಾ ಪ್ರೊಸೆಸರ್ ಗಳು ಮತ್ತು ಆಪರೇಟಿಂಗ್ ಸಿಸ್ಟಮ್ ಗಳು ಅಳವಡಿಸಿಕೊಂಡಿರುವ ರಿಂಗ್ ಆರ್ಕಿಟೆಕ್ಚರ್ ಸಮಸ್ಯೆಯ ಹೃದಯವಾಗಿದೆ ರಿಂಗ್ ಆರ್ಕಿಟೆಕ್ಚರ್ ನಲ್ಲಿ ಉದಾಹರಣೆಗೆ ಎಕ್ಸ್86 ರಿಂಗ್ ಆರ್ಕಿಟೆಕ್ಚರ್ ಬಹು ರಿಂಗ್ ಗಳು ಇವೆ ರಿಂಗ್ 0 ರಿಂದ ರಿಂಗ್ 3 ರವರೆಗೆ ಆಪರೇಟಿಂಗ್ ಸಿಸ್ಟಂ ರಿಂಗ್ 0 ನಲ್ಲಿ ಚಲಿಸುತ್ತದೆ ಇದು ವಿಶೇಷ ಕೋಡ್ ಆಗಿದೆ ಮತ್ತು ಇದು ವಿವಿಧ ಅಪ್ಲಿಕೇಶನ್ ಗಳನ್ನು ಚಲಾಯಿಸಲು ವಾತಾವರಣವನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಎಲ್ಲಾ ಅಪ್ಲಿಕೇಶನ್ ಗಳು ರಿಂಗ್ 3 ರಲ್ಲಿ ರನ್ ಆಗುತ್ತಿವೆ Now the entire system is designed in such a way So that the privileged code or operating system is able to access the memory and data of all other applications However one application is isolated from another application that is one application cannot invoke or access data of another application These restrictions are enforced by the virtual memory and page tables setting while the partitions between the applications and privileged codes are achieved by the ring architecture Now problem occurs when one of these applications becomes malicious and finds a bug in the operation system or the privileged code and has compromised the operating system So this occurs quite often what we see is that for example for this program is malicious it has found a bug in the operating system and it has created and exploit and has compromise the entire operating system ಈಗ ಸಂಪೂರ್ಣ ಸಿಸ್ಟಮ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಆದ್ದರಿಂದ ವಿಶೇಷ ಕೋಡ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಎಲ್ಲಾ ಇತರ ಅಪ್ಲಿಕೇಶನ್ ಗಳ ಮೆಮೊರಿ ಮತ್ತು ಡೇಟಾ ವನ್ನು ಪ್ರವೇಶಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಒಂದು ಅಪ್ಲಿಕೇಶನ್ ಮತ್ತೊಂದು ಅಪ್ಲಿಕೇಶನ್ ನಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಅದು ಒಂದು ಅಪ್ಲಿಕೇಶನ್ ಮತ್ತೊಂದು ಅಪ್ಲಿಕೇಶನ್ ಗಳ ಡೇಟಾ ವನ್ನು ಆಹ್ವಾನಿಸಲು ಅಥವಾ ಪ್ರವೇಶಿಸಲು ಸಾಧ್ಯವಿಲ್ಲ ವರ್ಚುಯಲ್ ಮೆಮೊರಿ ಮತ್ತು ಪೇಜ್ ಟೇಬಲ್ ಗಳ ಸೆಟ್ಟಿಂಗ್ ಗಳಿಂದ ಈ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗುತ್ತದೆ ಆದರೆ ಅಪ್ಲಿಕೇಶನ್ ಗಳು ಮತ್ತು ವಿಶೇಷ ಕೋಡ್ ಗಳ ನಡುವಿನ ವಿಭಾಗಗಳನ್ನು ರಿಂಗ್ ಆರ್ಕಿಟೆಕ್ಚರ್ ನಿಂದ ಸಾಧಿಸಲಾಗುತ್ತದೆ ಈ ಅಪ್ಲಿಕೇಶನ್ ಗಳಲ್ಲಿ ಒಂದು ದುರುದ್ದೇಶಪೂರಿತವಾದಾಗ ಮತ್ತು ಆಪರೇಟಿಂಗ್ ಸಿಸ್ಟಮ್ ಅಥವಾ ವಿಶೇಷ ಕೋಡ್ ನಲ್ಲಿ ದೋಷವನ್ನು ಕಂಡುಕೊಂಡಾಗ ಮತ್ತು ಆಪರೇಟಿಂಗ್ ಸಿಸ್ಟಮ್ ಗೆ ರಾಜಿ ಮಾಡಿಕೊಂಡಾಗ ಈಗ ಸಮಸ್ಯೆ ಉಂಟಾಗುತ್ತದೆ ಆದ್ದರಿಂದ ಇದು ಆಗಾಗ್ಗೆ ಸಂಭವಿಸುತ್ತದೆ ಉದಾಹರಣೆಗೆ ಈ ಪ್ರೋಗ್ರಾಂ ದುರುದ್ದೇಶಪೂರಿತವಾಗಿದೆ ಇದು ಆಪರೇಟಿಂಗ್ ಸಿಸ್ಟಂ ನಲ್ಲಿ ದೋಷವನ್ನು ಕಂಡುಹಿಡಿದಿದೆ ಮತ್ತು ಅದು ಸಂಪೂರ್ಣ ಆಪರೇಟಿಂಗ್ ಸಿಸ್ಟಮ್ ಅನ್ನು ರಚಿಸಿದೆ ಮತ್ತು ಬಳಸಿಕೊಳ್ಳುತ್ತದೆ ಮತ್ತು ರಾಜಿ ಮಾಡಿಕೊಂಡಿದೆ Now the problem over here is that since the operating system controls the entire system and can monitor or modify all applications present in that system The result of the OS or the privileged code getting compromised is that all other applications present in that system will also get compromised in other word the entire system is compromised So this is the basic problem in today's system and therefore solving this problem where you run a sensitive application in the system in spite of a compromised operating system is extremely difficult ಈಗ ಇಲ್ಲಿರುವ ಸಮಸ್ಯೆ ಏನೆಂದರೆ ಆಪರೇಟಿಂಗ್ ಸಿಸ್ಟಮ್ ಸಂಪೂರ್ಣ ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತದೆ ಮತ್ತು ಆ ಸಿಸ್ಟಂ ನಲ್ಲಿರುವ ಎಲ್ಲಾ ಅಪ್ಲಿಕೇಶನ್ ಗಳನ್ನು ಮೇಲ್ವಿಚಾರಣೆ ಮಾಡಬಹುದು ಅಥವಾ ಮಾರ್ಪಡಿಸಬಹುದು ಓಯಸ್ ಅಥವಾ ಸವಲತ್ತು ಪಡೆದ ಕೋಡ್ ರಾಜಿ ಮಾಡಿಕೊಳ್ಳುವುದರ ಫಲಿತಾಂಶವೆಂದರೆ ಆ ವ್ಯವಸ್ಥೆಯಲ್ಲಿ ಇರುವ ಎಲ್ಲಾ ಇತರ ಅಪ್ಲಿಕೇಶನ್ ಗಳು ಸಹ ರಾಜಿ ಮಾಡಿಕೊಳ್ಳುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಡೀ ಸಿಸ್ಟಮ್ ರಾಜಿ ಮಾಡಿಕೊಳ್ಳುತ್ತದೆ ಆದ್ದರಿಂದ ಇದು ಇಂದಿನ ಸಿಸ್ಟಮ್ ನಲ್ಲಿನ ಮೂಲಭೂತ ಸಮಸ್ಯೆಯಾಗಿದೆ ಮತ್ತು ಆದ್ದರಿಂದ ರಾಜಿ ಮಾಡಿಕೊಂಡ ಆಪರೇಟಿಂಗ್ ಸಿಸ್ಟಮ್ ನ ಹೊರತಾಗಿಯೂ ನೀವು ಸಿಸ್ಟಮ್ ನಲ್ಲಿ ಸೂಕ್ಷ್ಮ ಅಪ್ಲಿಕೇಶನ್ ಅನ್ನು ಚಲಾಯಿಸುವ ಈ ಸಮಸ್ಯೆಯನ್ನು ಪರಿಹರಿಸುವುದು ತುಂಬಾ ಕಷ್ಟವಾಗಿರುತ್ತದೆ Now another possible attack scenario is due to invasive attack So what happened over here is that attackers may be able to de package the processor IC and will be able to monitor internal signals within the IC For example if you look at these particular figures where you have the CPU memory and the various input output and all of them share the same data and address bus What would happen in a very typical invasive attack is that the attacker would be able to monitor the address bus and the data bus and thus gain access to may be sensitive information that is executing in the processor ಈಗ ಮತ್ತೊಂದು ಸಂಭವನೀಯ ದಾಳಿಯ ಸನ್ನಿವೇಶವು ಆಕ್ರಮಣಕಾರಿ ದಾಳಿಯ ಕಾರಣದಿಂದಾಗಿರುತ್ತದೆ ಆದ್ದರಿಂದ ಇಲ್ಲಿ ಏನಾಯಿತು ಎಂದರೆ ಆಕ್ರಮಣಕಾರರು ಪ್ರೊಸೆಸರ್ ಐಸಿ ಅನ್ನು ಡಿ ಪ್ಯಾಕೇಜ್ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಐಸಿ ಒಳಗೆ ಆಂತರಿಕ ಸಂಕೇತಗಳನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ನೀವು ಸಿ ಪಿ ಯು ಮೆಮೊರಿ ಮತ್ತು ವಿವಿಧ ಇನ್ಪುಟ್ ಔಟ್ಪುಟ್ ಹೊಂದಿರುವ ಈ ನಿರ್ದಿಷ್ಟ ಅಂಕಿಅಂಶಗಳನ್ನು ನೋಡಿದರೆ ಮತ್ತು ಅವೆಲ್ಲವೂ ಒಂದೇ ಡೇಟಾ ಮತ್ತು ವಿಳಾಸ ಬಸ್ ಅನ್ನು ಹಂಚಿಕೊಳ್ಳುತ್ತವೆ ಅತ್ಯಂತ ವಿಶಿಷ್ಟವಾದ ಆಕ್ರಮಣಕಾರಿ ದಾಳಿಯಲ್ಲಿ ಏನಾಗುತ್ತದೆ ಎಂದರೆ ದಾಳಿಕೋರರು ವಿಳಾಸ ಬಸ್ ಮತ್ತು ಡೇಟಾ ಬಸ್ ಅನ್ನು ಮೇಲ್ವಿಚಾರಣೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಆದ್ದರಿಂದ ಪ್ರೊಸೆಸರ್ನಲ್ಲಿ ಕಾರ್ಯಗತಗೊಳ್ಳುವ ಸೂಕ್ಷ್ಮ ಮಾಹಿತಿಗೆ ಪ್ರವೇಶವನ್ನು ಪಡೆಯಬಹುದು So another recent attack is the Cold Boot Attack So this particular attack use the fact that the memory is made out D RAM or the dynamic RAM and the fundamental component in the D RAM is the capacitor Now the capacitor holds charge and to indicate that a 1 is stored in that particular memory bit or a capacitor discharges when a 0 is present in that particular bit Now the problem here is that people have found that even when the power is turned off the state of this capacitors or many of these capacitors is still detained for certain amount of time So what researchers have been able to do is to actually pick a D RAM chip from a system plug it into another system and then scan that particular D RAM and read all the contents of that D RAM Since a large portion of the D RAM content is still available a lot of information present in the D RAM can be retrieved by the attacker ಆದ್ದರಿಂದ ಮತ್ತೊಂದು ಇತ್ತೀಚಿನ ದಾಳಿಯು ಕೋಲ್ಡ್ ಬೂಟ್ ಅಟ್ಯಾಕ್ ಆಗಿದೆ ಆದ್ದರಿಂದ ಈ ನಿರ್ದಿಷ್ಟ ದಾಳಿಯು ಮೆಮೊರಿ ಯನ್ನು ಡಿ ಆರ್ ಎಎಂ ಅಥವಾ ಡೈನಾಮಿಕ್ ಆರ್ ಎಎಂ ನಿಂದ ಮಾಡಲ್ಪಟ್ಟಿದೆ ಎಂಬ ಅಂಶವನ್ನು ಬಳಸುತ್ತದೆ ಮತ್ತು ಡಿ ಆರ್ ಎಎಂ ನಲ್ಲಿನ ಮೂಲಭೂತ ಅಂಶವೆಂದರೆ ಕೆಪಾಸಿಟರ್ ಈಗ ಕೆಪಾಸಿಟರ್ ಚಾರ್ಜ್ ಅನ್ನು ಹೊಂದಿದೆ ಮತ್ತು ನಿರ್ದಿಷ್ಟ ಮೆಮೊರಿ ಬಿಟ್ ನಲ್ಲಿ 1 ಅನ್ನು ಸಂಗ್ರಹಿಸಲಾಗಿದೆ ಅಥವಾ ನಿರ್ದಿಷ್ಟ ಬಿಟ್ ನಲ್ಲಿ 0 ಇದ್ದಾಗ ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತದೆ ಎಂದು ಸೂಚಿಸುತ್ತದೆ ಈಗ ಇಲ್ಲಿ ಸಮಸ್ಯೆಯೆಂದರೆ ವಿದ್ಯುತ್ ಅನ್ನು ಆಫ್ ಮಾಡಿದಾಗಲೂ ಈ ಕೆಪಾಸಿಟರ್ ಗಳು ಅಥವಾ ಈ ಕೆಪಾಸಿಟರ್ ಗಳಲ್ಲಿ ಹೆಚ್ಚಿನವುಗಳು ನಿರ್ದಿಷ್ಟ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳುತ್ತವೆ ಎಂದು ಜನರು ಕಂಡುಕೊಂಡಿದ್ದಾರೆ ಆದ್ದರಿಂದ ಸಂಶೋಧಕರು ಏನು ಮಾಡಲು ಸಾಧ್ಯವಾಗಿದೆ ಎಂದರೆ ಸಿಸ್ಟಮ್ನಿಂದ ಡಿ ಆರ್ ಎಎಂ ಚಿಪ್ ಅನ್ನು ಮತ್ತೊಂದು ಸಿಸ್ಟಮ್ ಗೆ ಪ್ಲಗ್ ಮಾಡಿ ಮತ್ತು ನಂತರ ಆ ನಿರ್ದಿಷ್ಟ ಡಿ ಆರ್ ಎಎಂ ಅನ್ನು ಸ್ಕ್ಯಾನ್ ಮಾಡಿ ಮತ್ತು ಆ ಡಿ ಆರ್ ಎಎಂ ನ ಎಲ್ಲಾ ವಿಷಯಗಳನ್ನು ಓದುವುದು ಡಿ ಆರ್ ಎಎಂ ವಿಷಯದ ಹೆಚ್ಚಿನ ಭಾಗವು ಇನ್ನೂ ಲಭ್ಯವಿರುವುದರಿಂದ ಡಿ ಆರ್ ಎಎಂ ನಲ್ಲಿ ಇರುವ ಹೆಚ್ಚಿನ ಮಾಹಿತಿಯನ್ನು ಆಕ್ರಮಣಕಾರರಿಂದ ಹಿಂಪಡೆಯಬಹುದು In the lectures that follow we will be looking at Trusted Execution Environments which can handle these kinds of attacks So in a typical Trusted Execution Environment we assume that the operating system itself is compromised and thus the entire system may be compromised In spite of this what we want is a Trusted Execution Environment would provide is an environment where you can run sensitive applications in spite of OS being compromised So Trusted Execution Environments are becoming quite common in the recent years and finding various applications in multiple domains ranging from embedded system to high performing computing ಅನುಸರಿಸುವ ಉಪನ್ಯಾಸಗಳಲ್ಲಿ ನಾವು ಈ ರೀತಿಯ ದಾಳಿಗಳನ್ನು ನಿಭಾಯಿಸಬಲ್ಲ ವಿಶ್ವಾಸಾರ್ಹ ಕಾರ್ಯಗತಗೊಳಿಸುವ ಪರಿಸರಗಳನ್ನು ನೋಡುತ್ತೇವೆ ಆದ್ದರಿಂದ ಒಂದು ವಿಶಿಷ್ಟವಾದ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ನಲ್ಲಿ ಆಪರೇಟಿಂಗ್ ಸಿಸ್ಟಂ ಸ್ವತಃ ರಾಜಿ ಮಾಡಿಕೊಂಡಿದೆ ಎಂದು ನಾವು ಊಹಿಸುತ್ತೇವೆ ಮತ್ತು ಹೀಗಾಗಿ ಸಂಪೂರ್ಣ ಸಿಸ್ಟಮ್ ರಾಜಿಯಾಗಬಹುದು ಇದರ ಹೊರತಾಗಿಯೂ ನಮಗೆ ಬೇಕಾಗಿರುವುದು ವಿಶ್ವಾಸಾರ್ಹ ಕಾರ್ಯಗತಗೊಳಿಸುವಿಕೆ ಪರಿಸರವು ಒದಗಿಸುವ ಪರಿಸರವು ಓಯಸ್ ರಾಜಿಯಾಗಿದ್ದರೂ ಸಹ ನೀವು ಸೂಕ್ಷ್ಮ ಅಪ್ಲಿಕೇಶನ್ ಗಳನ್ನು ಚಲಾಯಿಸಬಹುದು ಆದ್ದರಿಂದ ಇತ್ತೀಚಿನ ವರ್ಷಗಳಲ್ಲಿ ವಿಶ್ವಾಸಾರ್ಹ ಕಾರ್ಯನಿರ್ವಹಣೆಯ ಪರಿಸರಗಳು ಸಾಕಷ್ಟು ಸಾಮಾನ್ಯವಾಗುತ್ತಿವೆ ಮತ್ತು ಎಂಬೆಡೆಡ್ ಸಿಸ್ಟಮ್ ನಿಂದ ಹೆಚ್ಚಿನ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ವರೆಗಿನ ಬಹು ಡೊಮೇನ್ ಗಳಲ್ಲಿ ವಿವಿಧ ಅಪ್ಲಿಕೇಶನ್ ಗಳನ್ನು ಹುಡುಕುತ್ತಿವೆ Both Intel and AMD have actually created Trusted Execution Environments in for the processors and in our later lecture we be looking at the Intel's SGX which is Intel's Trusted Execution Environment where Enclaves are created in order to run sensitive codes in spite of the entire system being untrusted In the embedded world arm has introduced this trust zone architecture which stands for Trusted Execution Environment which could achieve the same thing So in the lectures that follow we will be first looking at the ARM Trustzone and then we will be looking at Intel SGX thank you ಇಂಟೆಲ್ ಮತ್ತು ಎಎಮ್ಡಿ ಎರಡೂ ವಾಸ್ತವವಾಗಿ ಪ್ರೊಸೆಸರ್ ಗಳಿಗಾಗಿ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ಗಳನ್ನು ರಚಿಸಿವೆ ಮತ್ತು ನಮ್ಮ ನಂತರದ ಉಪನ್ಯಾಸದಲ್ಲಿ ನಾವು ಇಂಟೆಲ್ ನ ಎಸ್ಜಿಎಕ್ಸ್ ಅನ್ನು ನೋಡುತ್ತಿದ್ದೇವೆ ಇದು ಇಂಟೆಲ್ ನ ಟ್ರಸ್ಟೆಡ್ ಎಕ್ಸಿಕ್ಯೂಶನ್ ಎನ್ವಿರಾನ್ಮೆಂಟ್ ಆಗಿದ್ದು ಸಂಪೂರ್ಣ ಸಿಸ್ಟಮ್ ವಿಶ್ವಾಸಾರ್ಹವಲ್ಲದ ಹೊರತಾಗಿಯೂ ಸೂಕ್ಷ್ಮ ಕೋಡ್ ಗಳನ್ನು ಚಲಾಯಿಸಲು ಎನ್ಕ್ಲೇವ್ ಗಳನ್ನು ರಚಿಸಲಾಗಿದೆ ಎಂಬೆಡೆಡ್ ಜಗತ್ತಿನಲ್ಲಿ ಆರ್ಮ್ ಈ ಟ್ರಸ್ಟ್ ಝೂನ್ ಆರ್ಕಿಟೆಕ್ಚರ್ ಅನ್ನು ಪರಿಚಯಿಸಿದೆ ಇದು ಅದೇ ವಿಷಯವನ್ನು ಸಾಧಿಸಬಹುದಾದ ವಿಶ್ವಾಸಾರ್ಹ ಕಾರ್ಯಗತಗೊಳಿಸುವ ಪರಿಸರವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಂತರದ ಉಪನ್ಯಾಸಗಳಲ್ಲಿ ನಾವು ಮೊದಲು ಆರ್ಮ್ ಟ್ರಸ್ಟ್ ಜೋನ್ ಅನ್ನು ನೋಡುತ್ತೇವೆ ಮತ್ತು ನಂತರ ನಾವು ಇಂಟೆಲ್ ನ ಎಸ್ಜಿಎಕ್ಸ್ ಅನ್ನು ನೋಡುತ್ತೇವೆ ಧನ್ಯವಾದಗಳು